ಸರಿ ಆದ್ದರಿಂದ ನಾವು ನಿಖರವಾಗಿ ಆ ಹಂತಕ್ಕೆ ಬರುತ್ತಿದ್ದೇವೆ ಆದ್ದರಿಂದ ಬೆಸೆಲ್ನ ಕಾರ್ಯವು 0 ಕ್ಕೆ ಹೋಗುವ ಪಲ್ಸ್ ಮೇಲೆ ನೀವು ಸಂಯೋಜಿಸಿದಾಗ ಏನಾಗುತ್ತದೆ ಎಂಬುದು ಪ್ರಶ್ನೆ ಸರಿ ಆದ್ದರಿಂದ ಇದು ನನ್ನ rm ಮತ್ತು ಸಾಮಾನ್ಯವಾಗಿ ಇದು ಇಲ್ಲಿ ಕೆಲವು ಹಂತಗಳಾಗಿರಬಹುದು ಅದು ಸರಿ ಆದ್ದರಿಂದ ನಿಮಗೆ 2 ಪ್ರಕರಣಗಳು ತಿಳಿದಿವೆ ಆದ್ದರಿಂದ rm ಎನ್ನುವುದು n ನೇ ಪಲ್ಸ್ ಗೆ ಸೇರಿಲ್ಲ ಮತ್ತು rm ಎನ್ನುವುದು n ನೇ ಪಲ್ಸ್ ಗೆ ಸೇರಿದೆ ಎಂದು ನಾನು ಹೇಳಬಲ್ಲೆ ನೀವು ತುಂಬಾ ಸರಳವಾಗಿ ಬಯಸಿದರೆ ನೀವು m ≠ n ಮತ್ತು m n ಎಂದು ಹೇಳಬಹುದು ನಾವು ಚಿಂತೆ ಮಾಡಬೇಕಾದ 2 ಪ್ರಕರಣಗಳು ಇವು ಆದ್ದರಿಂದ ಯಾವುದೇ ಒಂದು ಸಮಸ್ಯೆಯಿಲ್ಲದಿದ್ದರೆ ಅದು ಸಮಗ್ರವಾಗಿ ಸಂಯೋಜಿಸಲ್ಪಟ್ಟಿದೆ ಎಂದು ನೀವು ಭಾವಿಸುವ ಮೊದಲ ಪ್ರಕರಣ ಆದ್ದರಿಂದ ನಾವು ಕ್ವಾಡ್ರೇಚರ್ ನಿಯಮಗಳನ್ನು ಅಥವಾ ಯಾವುದನ್ನಾದರೂ ಮಾಡಬಹುದು ಎರಡನೆಯ ಪದವೆಂದರೆ ಸಂಭಾವ್ಯ ಏಕತ್ವದ ಸಾಮರ್ಥ್ಯವಿದೆ ಸರಿ ಅದು ಇಲ್ಲಿರುವ ಕೀವರ್ಡ್ ಅಂತರ್ಬೋಧೆಯಿಂದ ಇದು ಒಂದು ಸಮಸ್ಯೆ ಎಂದು ನೀವು ಭಾವಿಸುತ್ತೀರಾ ನಾನು g ಅಥವಾ ∇g ಅನ್ನು ಸಂಯೋಜಿಸುತ್ತಿದ್ದೇನೆ ವಿದ್ಯಾರ್ಥಿ g ಸರಿ ಇಲ್ಲಿ ಈ ಸಂಯೋಜನೆಯು ನಾನು g ಅಥವಾ ∇g ಅನ್ನು ಸಂಯೋಜಿಸುತ್ತೇನೆಯೇ ವಿದ್ಯಾರ್ಥಿ g ಜಿ ಸರಿ ಮತ್ತು ಜಿ ಬಹಳ ಸಣ್ಣ x ಗೆ ರೂಪವಾಗಿದೆ ಅದು ಯಾವ ರೂಪದಲ್ಲಿದೆ ವಿದ್ಯಾರ್ಥಿ log 1x ಅಥವಾ log ವಿದ್ಯಾರ್ಥಿ log ಆದ್ದರಿಂದ ಇದು x ಗೆ log ರೂಪದಲ್ಲಿ ಬಹಳ ಚಿಕ್ಕದಾಗಿದೆ ವಿದ್ಯಾರ್ಥಿ ಇದು ಸಂಯೋಜಿಸಲ್ಪಟ್ಟಿದೆ ಆದ್ದರಿಂದ ಇದು ಒಂದು ಏಕೀಕೃತ ಏಕತ್ವವಾಗಿದೆ ಸರಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಚಿಂತಿಸಬೇಕಾಗಿಲ್ಲ ವಿದ್ಯಾರ್ಥಿ ಏಕತ್ವ ಕೆಲವು ರೀತಿಯ ಪ್ರಧಾನ ಮೌಲ್ಯ ಅವಿಭಾಜ್ಯ ಮತ್ತು ಮೇಲ್ಮೈ ಅವಿಭಾಜ್ಯ ಪ್ರಕರಣದಲ್ಲಿ ನಾನು ಹೊಂದಿದ್ದ ಎಲ್ಲಾ ಸಂಕೀರ್ಣ ವಿಷಯಗಳು ಮೇಲ್ಮೈ ಅವಿಭಾಜ್ಯ ಪ್ರಕರಣವನ್ನು ನೆನಪಿಡಿ ∇g ನಿಂದ g ಅಲ್ಲ ಸರಿ ಆದ್ದರಿಂದ ಇದು ತುಂಬಾ ಕಷ್ಟಕರವಲ್ಲ ಎಂದು ಅಂತರ್ಬೋಧೆಯಿಂದ ನಮಗೆ ತಿಳಿದಿದೆ ಸರಿ ಆದ್ದರಿಂದ ಪರಿಮಾಣದ ಸಮಗ್ರ ಸಮೀಕರಣಗಳ ಇನ್ನೊಂದು ಪ್ರಯೋಜನವೆಂದರೆ ನಿಜವಾದ ಏಕತ್ವವನ್ನು ತಪ್ಪಿಸಲಾಗುತ್ತಿದೆ ಎಂದು ನೀವು ತಪ್ಪಿಸುವುದು ಆದ್ದರಿಂದ ನೀವು ಇಲ್ಲಿ ಒಂದು ಏಕವಚನವನ್ನು ಹೊಂದಿದ್ದೀರಿ ಈಗ ನಾವು ಮುಂದೆ ಹೋಗಿ ಈ ಏಕೀಕರಣವನ್ನು ಮಾಡಬಹುದು ಮತ್ತು ನೀವು ಕ್ವಾಡ್ರೇಚರ್ ನಿಯಮಗಳನ್ನು ಬಳಸಬಹುದು ಆದರೆ ಈ ಸಂದರ್ಭದಲ್ಲಿ ಪ್ರಕೃತಿಯು ನಮಗೆ ಅವಿಭಾಜ್ಯವಾಗಿದೆ ಆದ್ದರಿಂದ ನಾನು ಏನು ಸಂಯೋಜಿಸುತ್ತಿದ್ದೇನೆ ನಾನು ಈ ಗ್ರೀನ್ನ ಕಾರ್ಯವನ್ನು ಸಂಯೋಜಿಸುತ್ತಿದ್ದೇನೆ ಮೂಲಭೂತವಾಗಿ ಇದು n ನೇ ಪಲ್ಸ್ ಮೇಲೆ ಅವಿಭಾಜ್ಯ ಸರಿ ಇದು ನಾನು ಚಿಂತಿಸಬೇಕಾದ ಏಕೀಕರಣವಾಗಿದೆ ಈಗ ನಾನು ಈ ರೀತಿ ಚಿತ್ರಿಸಿದ ರೀತಿ ಚದರ ಪೆಟ್ಟಿಗೆಗಳು ಗಾತ್ರ b ಎಂದು ಹೇಳೋಣ ಚದರ ಪೆಟ್ಟಿಗೆಯ ಮೇಲೆ ಈ ಹ್ಯಾಂಕೆಲ್ ಕಾರ್ಯ ಅವಿಭಾಜ್ಯವು ಅದಕ್ಕೆ ಯಾವುದೇ ಮುಚ್ಚಿದ ವಿಶ್ಲೇಷಣಾತ್ಮಕ ರೂಪವಿಲ್ಲ ಎಂಬ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತಿದ್ದೇನೆ ಆಶ್ಚರ್ಯವೇನಿಲ್ಲ ಏಕೆಂದರೆ ಇದು ಬೆಸೆಲ್ ಕಾರ್ಯವಾಗಿದೆ ಆದಾಗ್ಯೂನಾನು ವೃತ್ತದ ಮೇಲೆ ಅದೇ ಅವಿಭಾಜ್ಯವನ್ನು ಮಾಡಿದರೆ ಅವಿಭಾಜ್ಯಕ್ಕಾಗಿ ಮುಚ್ಚಿದ ವಿಶ್ಲೇಷಣಾತ್ಮಕ ಅಭಿವ್ಯಕ್ತಿ ಇದೆ ಎಂದು ಅದು ತಿರುಗುತ್ತದೆ ಸರಿ ಆದರೆ ನಾವು ಅದನ್ನು ಚೌಕಗಳಾಗಿ ವಿವೇಚಿಸಿದ್ದೇವೆ ಮತ್ತು ವೃತ್ತದ ಉತ್ತರ ನಮಗೆ ತಿಳಿದಿದೆ ಆದ್ದರಿಂದ ಅಂದಾಜು ಮಾಡಲಾಗಿದೆ ನಿಮ್ಮ ವೃತ್ತವನ್ನು ಅಂದಾಜು ಮಾಡಿ ಕ್ಷಮಿಸಿ ಅದೇ ಪ್ರದೇಶದ ವೃತ್ತದಿಂದ ನಿಮ್ಮ ಚೌಕ ಆದ್ದರಿಂದ ನೀವು ಅಭಿವ್ಯಕ್ತಿಯಿಂದ ಮುಚ್ಚಲ್ಪಟ್ಟಿದ್ದೀರಿ ಆದ್ದರಿಂದ ನೀವು ಕ್ವಾಡ್ರೇಚರ್ ದೋಷವನ್ನು ಹೊಂದಿಲ್ಲ ನಾನು ಕ್ವಾಡ್ರೇಚರ್ ಏಕೀಕರಣವನ್ನು ಮಾಡಿದಾಗ ಕೆಲವು ದೋಷ ಉಂಟಾಗುತ್ತದೆ ನಾನು ಆ ದೋಷವನ್ನು ತೊಡೆದುಹಾಕುತ್ತೇನೆ ಮತ್ತು ಅದನ್ನು ಹೊಸ ದೋಷದಿಂದ ಬದಲಾಯಿಸುತ್ತೇನೆ ಅದು ವೃತ್ತದಿಂದ ಚೌಕವನ್ನು ಅಂದಾಜು ಮಾಡುತ್ತದೆ ಆ ದೋಷವು ಹೋಗಿ ನನ್ನ ವಿವೇಚನೆಯನ್ನು ತುಂಬಾ ಉತ್ತಮಗೊಳಿಸುತ್ತದೆ ಆದ್ದರಿಂದ ನೀವು ಅದನ್ನು ಮಾಡಬೇಕಾಗಿಲ್ಲದ ಟ್ರಿಕ್ ಆದರೆ ನಾವು ಮುಚ್ಚಿದ ರೂಪ ಅಭಿವ್ಯಕ್ತಿಗಳನ್ನು ಹೊಂದಿರುವುದು ಒಳ್ಳೆಯದು ಆದ್ದರಿಂದ ಪ್ರದೇಶವು ಒಂದೇ ಆಗಿರಬೇಕು ಆದ್ದರಿಂದ ಬಿ ವರ್ಗವು ಪೈ ವರ್ಗವಾಗಿರಬೇಕು ಆದ್ದರಿಂದ ನಾನು ಅದನ್ನು ಮಾಡುತ್ತೇನೆ ಮತ್ತು ಇದು ನನಗೆ ತಿಳಿದ ನಂತರ ನಾನು ಕೈಪಿಡಿಗಳನ್ನು ನೋಡುತ್ತಾ ಈ ಏಕೀಕರಣವನ್ನು ನೀವು ಮಾಡಬಹುದಾದ ಅಂತಿಮ ಅಭಿವ್ಯಕ್ತಿಯನ್ನು ಬರೆಯುತ್ತೇನೆ ಆದ್ದರಿಂದ ಆದ್ದರಿಂದ ನಾನು 2 ಅಭಿವ್ಯಕ್ತಿಗಳನ್ನು ಬರೆಯುತ್ತೇನೆ ಆದ್ದರಿಂದ ಮೊದಲ ಅಭಿವ್ಯಕ್ತಿ m ≠ n ಗಾಗಿರುತ್ತದೆ ಆದ್ದರಿಂದ ಇದು ಆಗಿದೆ ಆದ್ದರಿಂದ ಸಿಲಿಂಡರ್ನ ತ್ರಿಜ್ಯವು ಸರಿಯಾಗಿ ಕಾಣಿಸುತ್ತಿದೆ ಎಂದು ನೀವು ಗಮನಿಸುತ್ತೀರಿ ಇದು ಒಂದು ಅಭಿವ್ಯಕ್ತಿ ಎರಡನೆಯ ಅಭಿವ್ಯಕ್ತಿ ಎಂದರೆ ಆಪಾದಿತ ಏಕತ್ವದಲ್ಲಿ ಏಕತ್ವವು ಗೋಚರಿಸುತ್ತದೆ ಮತ್ತು ಅಭಿವ್ಯಕ್ತಿ ಮತ್ತೆ ಮುಚ್ಚಿದ ರೂಪ ಅಭಿವ್ಯಕ್ತಿ ಇರುತ್ತದೆ ಇದು ಕೇವಲ ಮಾಹಿತಿಯಾಗಿದ್ದು ನಾವು ನಿಜವಾಗಿಯೂ ಹೋಗಿ ಈ ಏಕೀಕರಣವನ್ನು ತೋರಿಸುವುದು ತುಂಬಾ ಕಷ್ಟವಲ್ಲ ಆದ್ದರಿಂದ ಇದು ಮೇಲ್ಮೈ ಅವಿಭಾಜ್ಯ ಸಮೀಕರಣಗಳಿಗಿಂತ ತುಂಬಾ ಸರಳವಾಗಿದೆ ಏಕೆಂದರೆ ಯಾವುದೇ ಏಕತ್ವಗಳು ನಿಜವಾಗಿಯೂ ಚಿಂತೆ ಮಾಡಬೇಕಾಗಿಲ್ಲ ⍴mn ಎಂಬುದು ದೂರ ಹೌದು ಚೌಕಗಳ ಕೇಂದ್ರಗಳ ನಡುವಿನ ಅಂತರ ಅಥವಾ ವೃತ್ತಗಳು ಅದು ⍴mn ಸರಿ ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ನಾವು ಈ ಎಲ್ಲ ಪಲ್ಸ್ ಗಳ ಮೇಲೆ 1 ವ್ಯಕ್ತಿ ಸ್ಥಿರ ಸಂಯೋಜನೆಯನ್ನು ತೆಗೆದುಕೊಳ್ಳುತ್ತೇವೆ ಸರಿ ಆದ್ದರಿಂದ ನಾನು ಎಲ್ಲಾ 9 ಪರೀಕ್ಷಾ ಬಿಂದುಗಳಿಗೆ 1 ಸಮೀಕರಣವನ್ನು ಪುನರಾವರ್ತಿಸುತ್ತೇನೆ ನಾನು 9 ಸಮೀಕರಣಗಳನ್ನು ಪಡೆಯುತ್ತೇನೆ 9 ಅಸ್ಥಿರಗಳು ಸರಿ